ಈಗ ಇಂಡಕ್ಷನ್ ಮೋಟರ್ ಅನ್ನು ಪ್ರಾರಂಭಿಸುವ ವಿಭಿನ್ನ ಮಾರ್ಗಗಳನ್ನು ನಾವು ನೋಡುತ್ತೇವೆ Induction motor ಇಂಡಕ್ಷನ್ ಮೋಟರ್ ಗಾಗಿ ಈ equivalent circuit ಸಮಾನ ಸರ್ಕ್ಯೂಟ್ ಅನ್ನು ನೀವು ನೋಡಿದರೆ ನಾವು magnetising component ಮ್ಯಾಗ್ನೆಟೈಸಿಂಗ್ ಘಟಕ ಮತ್ತು loss component ನಷ್ಟದ ಘಟಕವನ್ನು ಆರಂಭದಲ್ಲಿ source ಮೂಲದತ್ತ ತಂದಿದ್ದೇವೆ ಈ ಊಹೆಗಳನ್ನು ಸರ್ಕ್ಯೂಟ್ ಸರಳೀಕರಣಕ್ಕಾಗಿ ಮಾಡಲಾಗುತ್ತದೆ ಆದರೆ ಇದು ಲೆಕ್ಕಾಚಾರಗಳಲ್ಲಿ ನಿಖರವಾದ ಫಲಿತಾಂಶವನ್ನು ನೀಡುವುದಿಲ್ಲ ಸರಳೀಕರಣಕ್ಕಾಗಿ ನಾವು ಈ ರೀತಿಯ ಸಂಪರ್ಕಗಳನ್ನು ಮಾಡಿದ್ದೇವೆ ಈ ಭಾಗವು ಈಗಾಗಲೇ ಹೇಳಿದಂತೆ load resistance ಲೋಡ್ ಪ್ರತಿರೋಧವಾಗಿದೆ rotor ರೋಟರ್ ಮತ್ತು stator ಸ್ಟಾಟರ್ ನ ಈ ಎರಡು ಪ್ರತಿರೋಧಗಳನ್ನು ಸೇರಿಸಲಾಗುತ್ತದೆ ಮತ್ತು reactance ಪ್ರತಿಕ್ರಿಯೆಗಳನ್ನು ಸಹ ಸೇರಿಸಲಾಗುತ್ತದೆ ಈ ಭಾಗದಲ್ಲಿ I2 current ಕರೆಂಟ್ ಹರಿಯುತ್ತದೆ ಮತ್ತು current ಕರೆಂಟ್ I1 ಇಲ್ಲಿ ಹರಿಯುತ್ತದೆ ಇದು ಮೂಲ ವೋಲ್ಟೇಜ್ V ನಾವು ಮುಂದಿನ ಸರ್ಕ್ಯೂಟ್ ಗೆ ಹೋಗುತ್ತೇವೆ ಇಲ್ಲಿ Ri ನಿರ್ಲಕ್ಷಿಸಲ್ಪಟ್ಟಿದೆ ನಿರ್ಲಕ್ಷಿಸಿದ ನಂತರ ಇಲ್ಲಿ current ಕರೆಂಟ್ I1 ಇಲ್ಲಿ ಹರಿಯುತ್ತದೆ ಇದು Xm ಮತ್ತು ಉಳಿದವು ಹಿಂದಿನ ಸರ್ಕ್ಯೂಟ್ ನಂತೆ ಇದೆ ಮತ್ತು ಕೊನೆಯ ಸರ್ಕ್ಯೂಟ್ ನಲ್ಲಿ Xm ಅನ್ನು ಸಹ ನಿರ್ಲಕ್ಷಿಸಲಾಗಿದೆ ಅದು ಸರ್ಕ್ಯೂಟ್ ನಲ್ಲಿ ಇಲ್ಲ ಎಂದು ನೀವು ನೋಡಬಹುದು ಇದಕ್ಕಾಗಿ ಪ್ರಾರಂಭ current ಕರೆಂಟ್ Istart s 1 ಇದು r1 ಮತ್ತು ಇದು x1 x 2 ಇದು r2ಆಗಿದೆ ಮತ್ತು ಇದು s1 ಗೆ load equivalent ಲೋಡ್ ಸಮಾನ ವಾದ r21s - 1 ಆಗಿದೆ ಮತ್ತು ಈ ಭಾಗವು ಶೂನ್ಯಕ್ಕೆ ಸಮನಾಗಿರುತ್ತದೆ ಪ್ರಾರಂಭದಲ್ಲಿ ಈ ಹೊರೆ ಇರುವುದಿಲ್ಲ ಮತ್ತು s1 ಚಿತ್ರ 15 ಒಂದು ಅಂದಾಜು ಇದು ಸರಿಯಾದ ಫಲಿತಾಂಶವನ್ನು ನೀಡುವುದಿಲ್ಲ ಚಿತ್ರ 15 ಮತ್ತೊಂದು ಅಂದಾಜು ಅದು ನಿಖರವಾಗಿರದಿರಬಹುದು ಮತ್ತು ಚಿತ್ರ 15ಸc ಸಹ ನಿಖರವಾಗಿಲ್ಲ ಮತ್ತು ಇದು s 1 ರಲ್ಲಿ Istart ಇಲ್ಲಿ ನಾವು shunt ಷಂಟ್ ಭಾಗವನ್ನು ನಿರ್ಲಕ್ಷಿಸಿದ್ದೇವೆ ಏಕೆಂದರೆ s1 ಆದ್ದರಿಂದ ಇದು ಸರಳ ಸರಣಿ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಪ್ರಾರಂಭಿಸುವ ಸಮಯದಲ್ಲಿ s1 ಲೋಡ್ ಪ್ರತಿರೋಧವು ಶೂನ್ಯವಾಗಿದೆ ಮೋಟರ್ ಗೆ ವಿದ್ಯುತ್ current ಕರೆಂಟ್ ಪೂರ್ಣ ಲೋಡ್ current ಕರೆಂಟ್ ನ 5 ರಿಂದ 6 ಪಟ್ಟು ದೊಡ್ಡದಾಗಿರಬಹುದು ಎಂದು ಮೊದಲೇ ಹೇಳಿದ್ದೇವೆ ಏಕೆಂದರೆ ಲೋಡ್ ಪ್ರತಿರೋಧವನ್ನು ಪ್ರಾರಂಭಿಸುವಾಗ ಶೂನ್ಯವಾಗಿದೆ ಅಂದರೆ ಪರಿಣಾಮಕಾರಿ impedance ಅಡೆತಡೆ ಶೂನ್ಯಕ್ಕೆ ಇಳಿಯುತ್ತಿರುವುದರಿಂದ ಆರಂಭಿಕ current ಕರೆಂಟ್ ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಪ್ರಾರಂಭಿಸುವಾಗ ಪರಿಣಾಮಕಾರಿ impedance ಇಂಪೆಡಾನ್ಸ್ ಕಡಿಮೆಯಾಗುತ್ತಿದೆ ಮತ್ತು ಕರೆಂಟ್ Vimpedance ಇಂಪೆಡಾನ್ಸ್ ಆಗಿರುತ್ತದೆ Impedance ಇಂಪೆಡಾನ್ಸ್ ಕಡಿಮೆಯಾಗುತ್ತಿದ್ದಂತೆ current ಕರೆಂಟ್ ಹೆಚ್ಚಾಗಿರುತ್ತದೆ ಆದ್ದರಿಂದ ಆರಂಭದಲ್ಲಿ current ಕರೆಂಟ್ ಹೆಚ್ಚಿನ ಬಲದಲ್ಲಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಮೋಟರ್ ನಲ್ಲಿ ನಾವು ಇದನ್ನು ಕಂಡುಕೊಳ್ಳುತ್ತೇವೆ starting current ಸ್ಟಾರ್ಟಿಂಗ್ ಕರೆಂಟ್ ಪೂರ್ಣ ಲೋಡ್ current ಕರೆಂಟ್ ನ 5 ರಿಂದ 6 ಪಟ್ಟು ಇರುತ್ತದೆ ಅಂದರೆ ವಿದ್ಯುತ್ current ಕರೆಂಟ್ ಪ್ರಾರಂಭದಲ್ಲಿ ಪೂರ್ಣ ಲೋಡ್ ಕರೆಂಟ್ ನ 5 ರಿಂದ 6 ಪಟ್ಟು ಇರುತ್ತದೆ ಆದ್ದರಿಂದ ಹೋಲಿಕೆಯಲ್ಲಿ ಸರ್ಕ್ಯೂಟ್ ಮಾದರಿಯ ಷಂಟ್ ಶಾಖೆಯಲ್ಲಿ excitation ರೋಮಾಂಚಕ current ಕರೆಂಟ್ ಆರಂಭದಲ್ಲಿ ನಿರ್ಲಕ್ಷಿಸಬಹುದು ಆದ್ದರಿಂದ ಸರ್ಕ್ಯೂಟ್ ಅನ್ನು ಸಂಖ್ಯೆ 15 ಗೆ ಇಳಿಸುವುದು ಆರಂಭದಲ್ಲಿ shunt ಶಂಟ್ ಶಾಖೆಯನ್ನು ಸರಳೀಕರಣ ಕ್ಕಾಗಿ ನಿರ್ಲಕ್ಷಿಸಲಾಗುತ್ತದೆ ಪ್ರಾರಂಭಿಕ torque ಟಾರ್ಕ್ Tstart 3sIstart2r2 ಆಗಿರುತ್ತದೆ ಏಕೆಂದರೆ ನಾವು ಗರಿಷ್ಠ torque ಟಾರ್ಕ್ ಮತ್ತು ಪ್ರಾರಂಭಿಕ ಟಾರ್ಕ್ ಗಾಗಿ expression ಅಭಿವ್ಯಕ್ತಿ ಈಗಾಗಲೇ ನೋಡಿದ್ದೇವೆ ಸಾಮಾನ್ಯವಾಗಿ torque ಟಾರ್ಕ್ ಅನ್ನು T3s PG ಆದರೆ PGI2'2r2's ಆದರೆ ಪ್ರಾರಂಭಿಸಲು s1 ಎಂದು ನೀಡಲಾಗುತ್ತದೆ ಆದ್ದರಿಂದ ಅದು 3s Istart2 r2ಆಗಿರುತ್ತದೆ ಮೂಲತಃ torque ಟಾರ್ಕ್ expression ಅಭಿವ್ಯಕ್ತಿ ನಾವು ನೋಡಿದ್ದೇವೆ 3s PG ಆದರೆ PG I2'2r2's ಆದರೆ s1 I2 ನ ಬದಲು ಅದು Istart ಆಗಿರುತ್ತದೆ ಅದಕ್ಕಾಗಿಯೇ Tstart 3sIstart2r2 ಇದು ಸಮೀಕರಣ 44 ಈಗ ಸರಳತೆಗಾಗಿ ಅಥವಾ ಒರಟು ಅಂದಾಜು Ifl I2flಪೂರ್ಣ load ಹೊರೆ ಈ ಸಂದರ್ಭದಲ್ಲಿ ಪೂರ್ಣ load ಲೋಡ್ ಸ್ಥಿತಿಯಲ್ಲಿಯೂ ಸಹ magnetizing current ಕಾಂತೀಯಗೊಳಿಸುವ ಕರೆಂಟ್ ನಿರ್ಲಕ್ಷಿಸಲಾಗುತ್ತದೆ ಆಗ ಪೂರ್ಣ load torque ಲೋಡ್ ಟಾರ್ಕ್ Tfl 3ωs Ifl2 r2sfl ಆಗಿರುತ್ತದೆ ಮೊದಲಿನಂತೆಯೇ ಇರುತ್ತದೆ ಅದೇ torque ಟಾರ್ಕ್ expression ಅಭಿವ್ಯಕ್ತಿಯನ್ನು ಬಳಸಲಾಗುತ್ತದೆ ಪರಿಭಾಷೆಯನ್ನು ಹೊರತುಪಡಿಸಿ ಪೂರ್ಣ load ಲೋಡ್ current ಕರೆಂಟ್ ಮತ್ತು ಪೂರ್ಣ load ಲೋಡ್ slip ಸ್ಲಿಪ್ ಅನ್ನು ಬದಲಾಯಿಸಲಾಗುತ್ತದೆ ಆದ್ದರಿಂದ ಇದು 3ωs Ifl2 r2sfl ಪೂರ್ಣ load ಲೋಡ್ slip ಸ್ಲಿಪ್ ಪೂರ್ಣ load ಲೋಡ್ ನಲ್ಲಿ ಪೂರ್ಣ load ಲೋಡ್ ವಿವರಿಸಲು ನಾವು ರೇಟಿಂಗ್ 10hp ಯಂತ್ರ ಹೊಂದಿದ್ದೇವೆ ಎಂದು ಭಾವಿಸಿ ಆದ್ದರಿಂದ ನಾವು ಅದನ್ನು 10 ಕಿಲೋವ್ಯಾಟ್ ಗಳಲ್ಲಿ ನಿರ್ವಹಿಸಿದರೆ ಅದಕ್ಕೆ ಅನುಗುಣವಾದ ವಿದ್ಯುತ್ current ಕರೆಂಟ್ ಪೂರ್ಣ load ಲೋಡ್ current ಕರೆಂಟ್ ಮತ್ತು ಇದು ಪೂರ್ಣ ಲೋಡ್ ಶಕ್ತಿಯಾಗಿದೆ ಸಂಬಂಧಿತ slip ಸ್ಲಿಪ್ ನೊಂದಿಗೆ ಪೂರ್ಣ load ಲೋಡ್ slip ಸ್ಲಿಪ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು 3ωs Ifl2 r2sfl ಅಲ್ಲಿ sfl ಪೂರ್ಣ load ಲೋಡ್ slip ಸ್ಲಿಪ್ ಈಗ ವಿಭಜಿಸಿದರೆ ಸಮೀಕರಣ 44 ಅನ್ನು ಸಮೀಕರಣ 46 ರಿಂದ ಆಗ ನಾವು TstartTflIstart Ifl 2 sfl ಪಡೆಯುತ್ತೇವೆ ಇದು ಸರಳ ಸಂಬಂಧವಾಗಿದೆ ಈ ಸ್ವಲ್ಪ ಸಿದ್ಧಾಂತವು ಮೊದಲ ವರ್ಷದ ಮಟ್ಟಕ್ಕೆ ಸಾಕಾಗುತ್ತದೆ ಇದರೊಂದಿಗೆ Induction machine ಇಂಡಕ್ಷನ್ ಮಷಿನ್ theory ಥಿಯರಿ ಭಾಗವು ಪೂರ್ಣಗೊಂಡಿದೆ ಮುಂದೆ ನಾವು ಕೆಲವು ಸಂಖ್ಯಾತ್ಮಕ ಉದಾಹರಣೆಗಳನ್ನು ನೋಡುತ್ತೇವೆ ಭರವಸೆಯೊಂದಿಗೆ ಕೆಲವು ಮೂಲಭೂತ ಉದಾಹರಣೆಗಳನ್ನು ಪ್ರಯತ್ನಿಸಲು ಅದನ್ನು ನೆನಪಿನಲ್ಲಿಡಲು ಸ್ವಲ್ಪ ಊಹೆಗಳ ಅಗತ್ಯವಿದೆ ಮತ್ತು ಈ ಎಲ್ಲಾ ವಿಷಯಗಳು ಸ್ವಯಂಚಾಲಿತವಾಗಿ ಅನುಸರಣೆಮಾಡುತ್ತವೆ ಇದು ಕಷ್ಟವಲ್ಲ ಈಗ ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ 50 hetz ಹರ್ಟ್ಜ್ ಪೂರೈಕೆಯಿಂದ 6 pole ಪೋಲ್ induction motor ಇಂಡಕ್ಷನ್ ಮೋಟರ್ ಅನ್ನು ನೀಡಲಾಗುತ್ತದೆ ಪೂರ್ಣ load ಲೋಡ್ ನಲ್ಲಿ ರೋಟರ್ e m f ಇ ಎಂ ಎಫ್ ನ frequency ಫ್ರಿಕ್ವೆನ್ಸಿ 2 hertz ಹರ್ಟ್ಜ್ ಆಗಿದ್ದರೆ ಅದು f22 ಆಗಿದೆ ಪೂರ್ಣ load ಲೋಡ್ slip ಸ್ಲಿಪ್ ಮತ್ತು ವೇಗವನ್ನು ಹುಡುಕಿ P ಅನ್ನು 6 f50 hertz ಹರ್ಟ್ಜ್ f22 hertz ಹರ್ಟ್ಜ್ ಎಂದು ನೀಡಲಾಗುತ್ತದೆ ಮತ್ತು ನಮಗೆ ತಿಳಿದಿದೆ f2 sf ಆದ್ದರಿಂದ sf2f ಇಲ್ಲಿ f22 ಮತ್ತು f50 ಆದ್ದರಿಂದ slip ಸ್ಲಿಪ್ 0 04 ಮತ್ತು ns ನಮಗೆ ತಿಳಿದಿದೆ120fP ಆದ್ದರಿಂದ 120 506 1000 rpm ಮತ್ತು s ns ಆದ್ದರಿಂದ ನಾವು 0 041000 ಪಡೆದಿದ್ದೇವೆ ನಾವು n ಕಂಡುಹಿಡಿಯಬೇಕು ಆದ್ದರಿಂದ rotor ರೋಟರ್ ವೇಗ 960 rpm ಇದು ಒಂದು ಸರಳ ಉದಾಹರಣೆಯಾಗಿತ್ತು ಉದಾಹರಣೆ 2 3 phase ಫೇಸ್ 6 pole ಪೋಲ್ 50 hertz ಹರ್ಟ್ಜ್ induction motor ಇಂಡಕ್ಷನ್ ಮೋಟರ್ no load ನೋಲೋಡ್ ನಲ್ಲಿ 1 ಮತ್ತು ಪೂರ್ಣ load ಲೋಡ್ ಲ್ಲಿ 3 slip ಸ್ಲಿಪ್ ಹೊಂದಿದೆ ಹುಡುಕಿ a synchronous ಸಿಂಕ್ರೋನಸ್ ವೇಗ b no load ನೋಲೋಡ್ ವೇಗ c ಪೂರ್ಣ load ಲೋಡ್ ವೇಗ d rotor ರೋಟರ್ current ಕರೆಂಟ್ frequency ಫ್ರಿಕ್ವೆನ್ಸಿ ಸ್ಥಗಿತ ಸ್ಥಿತಿಯಲ್ಲಿ ಮತ್ತು e ಪೂರ್ಣ load ಲೋಡ್ ನಲ್ಲಿ rotor ರೋಟರ್ current ಕರೆಂಟ್ frequency ಫ್ರಿಕ್ವೆನ್ಸಿ ಆದ್ದರಿಂದ P6 no load ನೋ ಲೋಡ್ slip ಸ್ಲಿಪ್ ಅನ್ನು ನೀಡಿದಾಗ ಅಂದರೆ s00 01 ಪೂರ್ಣ load ಲೋಡ್ slip ಸ್ಲಿಪ್ ನೀಡಲಾಗಿದೆ ಅಂದರೆ sfl0 03 ಆದ್ದರಿಂದ nS 120 fP ಈ ಎಲ್ಲಾ ಮೌಲ್ಯವನ್ನು ns ನಲ್ಲಿ ಬದಲಿ ಮಾಡಿ ಅಂದರೆ 120 f50 hertz ಹರ್ಟ್ಜ್ ಮತ್ತು P6 poles ಪೋಲ್ ಆದ್ದರಿಂದ ಇದು 1000 rpm ಆಗಿದೆ P ಬದಲಿಗೆ Pr ಹಾಕುವ ತಪ್ಪು ಮಾಡಬೇಡಿ ಇಲ್ಲಿ P poles ಪೋಲ್ ಸಂಖ್ಯೆ ಆದ್ದರಿಂದ 1000 rpm ಈಗ no load ನೋಲೋಡ್ ವೇಗ n0 ಎಷ್ಟು ನಮಗೆ ತಿಳಿದಿದೆ s ns - nn ಇಲ್ಲಿ nn0 ಆದ್ದರಿಂದ s0 ns - n0ns ಅಥವಾ n0 s0 0 01 ಆಗಿರುವುದರಿಂದ no load ನೋಲೋಡ್ slip ಸ್ಲಿಪ್ n0 99 rpm ಆಗಿರುತ್ತದೆ ಈಗ point ಪಾಯಿಂಟ್ c ಗಾಗಿ ಪೂರ್ಣ load ಲೋಡ್ ವೇಗವನ್ನು ಲೆಕ್ಕಹಾಕಲು nfl ಅನ್ನು ಬದಲಾಯಿಸಲಾಗುತ್ತದೆ ಅಂದರೆ ಪ್ರತ್ಯಯ 0 ಅನ್ನು fl ನಿಂದ ಬದಲಾಯಿಸಲಾಗುತ್ತದೆ ನಾವು nflns ns1000 ಮತ್ತು sfl 0 ಆದ್ದರಿಂದ 970 rpm ಬರುತ್ತದೆ ಈಗ rotor current frequency ರೋಟರ್ ಕರೆಂಟ್ ಫ್ರಿಕ್ವೆನ್ಸಿ ಸ್ತಬ್ಧವಾಗಿದ್ದಾಗ f2ಎಷ್ಟು ಸ್ಥಿರಸ್ಥಿತಿಯಲ್ಲಿ s1 ಸ್ವಾಭಾವಿಕವಾಗಿ rotor current frequency ರೋಟರ್ ಕರೆಂಟ್ ಫ್ರಿಕ್ವೆನ್ಸಿ 50 hetrz ಹರ್ಟ್ಜ್ ಆಗಿರುತ್ತದೆ ಸ್ಥಗಿತ s1 ಅಂದರೆ ರೋಟರ್ ಸ್ಥಿರವಾಗಿದ್ದಾಗ ಸ್ಲಿಪ್ 1 ಆಗಿದೆ ಆದ್ದರಿಂದ ಪೂರ್ಣ load ಲೋಡ್ ನಲ್ಲಿ rotor current frequency ರೋಟರ್ ಕರೆಂಟ್ ಫ್ರಿಕ್ವೆನ್ಸಿ f2sflf ಆದರೆ ಪೂರ್ಣ ಲೋಡ್ ನಲ್ಲಿ ರೋಟರ್ slip ಸ್ಲಿಪ್ sfl 0 03 ಮತ್ತು f 50 ಆದ್ದರಿಂದ f21 5 ಹರ್ಟ್ಜ್ ಆಗಿರುತ್ತದೆ ಈಗ ಉದಾಹರಣೆ 3 6 pole ಪೋಲ್ 50 hertz ಹರ್ಟ್ಸ್ 3 phase ಫೇಸ್ Induction motor ಇಂಡಕ್ಷನ್ ಮೋಟರ್ ಪೂರ್ಣ load ಲೋಡ್ ನಲ್ಲಿ ಚಲಿಸುತ್ತದೆ 160Nm ನ್ಯೂಟನ್ ಮೀಟರ್ ಉಪಯುಕ್ತ torque ಟಾರ್ಕ್ ಅನ್ನು ಅಭಿವೃದ್ಧಿಪಡಿಸುತ್ತದೆ rotor ರೋಟರ್ e m f ನಿಮಿಷಕ್ಕೆ 120 ಸಂಪೂರ್ಣ ಸುತ್ತು ಮಾಡಿದಾಗ ಅಂದರೆ ನಾವು ಇದರಿಂದ rotor frequency ರೋಟರ್ ಫ್ರಿಕ್ವೆನ್ಸಿ ಕಂಡುಹಿಡಿಯಬೇಕು shaft power ಶಾಫ್ಟ್ ಪವರ್ ಔಟ್ಪುಟ್ ಅನ್ನು ಲೆಕ್ಕಹಾಕಿ ಅದು Mechanical power ಯಾಂತ್ರಿಕ ಶಕ್ತಿ ಘರ್ಷಣೆಯಲ್ಲಿ ಕಳೆದುಹೋದ ಯಾಂತ್ರಿಕ ಟಾರ್ಕ್ ಮತ್ತು ಕೋರ್ ನಷ್ಟಕ್ಕೆ 10Nm ನ್ಯೂಟನ್ ಮೀಟರ್ ಗಳು a rotor winding ರೋಟರ್ ವೈಂಡಿಂಗ್ ಗಳಲ್ಲಿ copper loss ತಾಮ್ರದ ನಷ್ಟವನ್ನು ಲೆಕ್ಕಹಾಕಿ b motor ಮೋಟರ್ ಗೆ ಇನ್ಪುಟ್ c efficiency ದಕ್ಷತೆ stator loss ಸ್ಟಾಟರ್ ನಷ್ಟವನ್ನು 800 watts ವ್ಯಾಟ್ ಗಳಾಗಿ ನೀಡಲಾಗುತ್ತದೆ ನಮ್ಮಲ್ಲಿ f2sf ಇದೆ ಪ್ರತಿ ನಿಮಿಷಕ್ಕೆ 120 ಸಂಪೂರ್ಣ ಸುತ್ತುಗಳು f2sf ಎಂದು ನೀಡಲಾಗಿದೆ ಆದ್ದರಿಂದ rotor frequency ರೋಟರ್ ಫ್ರಿಕ್ವೆನ್ಸಿ 12060 ಆಗಿದೆ ಇದು ಪ್ರತಿ ಸೆಕೆಂಡಿಗೆ ಸುತ್ತುಗಳ ಸಂಖ್ಯೆಯನ್ನು ನೀಡುತ್ತದೆ ಇದು ಸೆಕೆಂಡಿಗೆ 2 ಹರ್ಟ್ಜ್ ಅಥವಾ 2 ಸುತ್ತುಗಳು ಈಗ s 2f ಏಕೆಂದರೆ sf 2 ಆದ್ದರಿಂದ s250 ಇದು 4 ಆಗಿದೆ ಈಗ ns120fP P6 f0 ಇದು ns1000 rpm ನೀಡುತ್ತದೆ ಈಗ ರೋಟರ್ ಸ್ಪೀಡ್ ಎನ್1 ಎಸ್ ಎನ್ ಎಸ್ ಆದ್ದರಿಂದ 1 0 04 1000 960 rpm ಆದ್ದರಿಂದ ω2pin ನಮಗೆ torque ಟಾರ್ಕ್ ಅಗತ್ಯವಿರುವುದರಿಂದ ω ಪ್ರತಿ second ಸೆಕೆಂಡಿಗೆ radian ರೇಡಿಯನ್ ನಲ್ಲಿ 2 pi n60 ಆದ್ದರಿಂದ ಇದು 100 53 radian ರೇಡಿಯನ್ ಪ್ರತಿ second ಸೆಕೆಂಡಿಗೆ ಬರುತ್ತಿದೆ ಈಗ shaft power output ಶಾಫ್ಟ್ ಪವರ್ ಔಟ್ಪುಟ್ useful torque ಉಪಯುಕ್ತ ಟಾರ್ಕ್ rotor ರೋಟರ್ ವೇಗ ಉಪಯುಕ್ತ ಟಾರ್ಕ್ ಅನ್ನು 160 ರೋಟರ್ ವೇಗವನ್ನು ನೀಡಲಾಗಿದೆ ನಾವು ಅದನ್ನು 100 53 rad sec ಎಂದು ಪಡೆದಿದ್ದೇವೆ ಇದು ಉಪಯುಕ್ತ ಟಾರ್ಕ್ ಆಗಿದೆ ಸಮಸ್ಯೆಯ ಹೇಳಿಕೆಯಲ್ಲಿ 160 ನ್ಯೂಟನ್ ಮೀಟರ್ ಎಂದು ನೀಡಲಾಗಿದೆ ಆದ್ದರಿಂದ shaft power output ಶಾಫ್ಟ್ ಪವರ್ ಔಟ್ಪುಟ್ 16 085 ಕಿಲೋ ವ್ಯಾಟ್ ಆಗಿದೆ ಈಗ ಅಭಿವೃದ್ಧಿಗೊಂಡ Mechanical Power ಯಾಂತ್ರಿಕ ಶಕ್ತಿ Pm ಉಪಯುಕ್ತ torqur ಟಾರ್ಕ್ ನಷ್ಟಗಳು rotor ರೋಟರ್ ವೇಗ ಆದ್ದರಿಂದ ಉಪಯುಕ್ತ torqur ಟಾರ್ಕ್ 160Nm ಮತ್ತು ನಷ್ಟವನ್ನು 10Nm ನೀಡಲಾಗಿದೆ ಆದ್ದರಿಂದ 160 10 rotor ರೋಟರ್ ವೇಗ 100 53 ಆದ್ದರಿಂದ ಇದು PM17 09 kilo watt ಕಿಲೋ ವ್ಯಾಟ್ ಆಗಿದೆ ಈಗ ನಮಗೆ ತಿಳಿದಿದೆ Pm 3 I22 r2 1s - 1 Mechanical power ಯಾಂತ್ರಿಕ ಶಕ್ತಿಯ ಉತ್ಪಾದನೆಯಾಗಿದೆ ನಾವು ಬರೆಯಬಹುದು 3 I22 r2 ಇದು rotor ರೋಟರ್ copper loss ತಾಮ್ರದ ನಷ್ಟಕ್ಕೆ ಸಮಾನವಾಗಿದೆ s Pm ಮೂಲತಃ ಈ expressionಅಭಿವ್ಯಕ್ತಿ ಎರಡು ಭಾಗಗಳನ್ನು ಒಳಗೊಂಡಿದೆ 3 I22 r2 ನಂತರ s ಅಂದರೆ s Pm ಅನ್ನು ನಿಂದ ವಿಂಗಡಿಸಲಾಗಿದೆ ಆದರೆ 3I22 r2 rotor copper loss ರೋಟರ್ ತಾಮ್ರ ನಷ್ಟದ expression ಅಭಿವ್ಯಕ್ತಿಯಾಗಿದೆ ಆದ್ದರಿಂದ rotor copper loss ರೋಟರ್ ತಾಮ್ರ ನಷ್ಟ expression ಅಭಿವ್ಯಕ್ತಿ s P m ಆದ್ದರಿಂದ rotor copper loss ರೋಟರ್ ತಾಮ್ರದ ನಷ್ಟವು 17 09 ಆಗಿರುತ್ತದೆ ನಂತರ Pm17 09 0 041 0 ಇದು 0 712 ಕಿಲೋ ವ್ಯಾಟ್ ಆಗಿ ಬರುತ್ತಿದೆ ಈಗ motor ಮೋಟರ್ ಗೆ ಇನ್ಪುಟ್ Pm ಯಾಂತ್ರಿಕ ಪವರ್ ಔಟ್ಪುಟ್ rotor copper loss ರೋಟರ್ ತಾಮ್ರ ನಷ್ಟ ಒಟ್ಟು stator loss ಸ್ಟಾಟರ್ ನಷ್ಟ ಸಮಸ್ಯೆಯ ಹೇಳಿಕೆಯಲ್ಲಿ ಒಟ್ಟು stator loss ಸ್ಟಾಟರ್ ನಷ್ಟವನ್ನು 800 ವ್ಯಾಟ್ ಗಳಾಗಿ ನೀಡಲಾಗಿದೆ ಅಂದರೆ ಇದನ್ನು ಕಿಲೋ ವ್ಯಾಟ್ ಆಗಿ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಇದು 7 712 0 8 800W0 8KW ಸೇರಿಸಿದ ನಂತರ 18 602 kilo watt ಕಿಲೋ ವ್ಯಾಟ್ ಸಿಗುತ್ತದೆ ಆದ್ದರಿಂದ efficiency ದಕ್ಷತೆ ಔಟ್ಪುಟ್ ಇನ್ಪುಟ್ ನಾವು ಪಡೆದಿದ್ದೇವೆ ಔಟ್ಪುಟ್16 ಆದ್ದರಿಂದ efficency ದಕ್ಷತೆಯು 86 47 ಆಗಿದೆ ಮುಂದೆ ಉದಾಹರಣೆ 4 squirrel cage induction motor ಅಳಿಲು ಪಂಜರ ಇಂಡಕ್ಷನ್ ಮೋಟರ್ ಪೂರ್ಣ load ಲೋಡ್ ನಲ್ಲಿ 4 slip ಸ್ಲಿಪ್ ಅನ್ನು ಹೊಂದಿದೆ ಇದರ ಆರಂಭಿಕ current ಕರೆಂಟ್ ಐದು ಪಟ್ಟು ಪೂರ್ಣ load ಲೋಡ್ current ಕರೆಂಟ್ stator imedance ಸ್ಟಾಟರ್ ಇಂಪೆಡಾನ್ಸ್ ಮತ್ತು magnetizing ಮ್ಯಾಗ್ನೆಟೈಸಿಂಗ್ current ಕರೆಂಟ್ನ್ನು ನಿರ್ಲಕ್ಷಿಸಬಹುದು ನಿರ್ಲಕ್ಷ್ಯಮಾಡಿದ ನಂತರವೂ ನಾವು a ಗರಿಷ್ಠ torque ಟಾರ್ಕ್ ಮತ್ತು ಅದು ಸಂಭವಿಸುವ slip ಸ್ಲಿಪ್ ಅನ್ನು ಲೆಕ್ಕಹಾಕಬಹುದು ಮತ್ತು b ಆರಂಭಿಕ torque ಟಾರ್ಕ್ ಅನ್ನು ಲೆಕ್ಕಹಾಕಬಹುದು ನಮಗೆ ತಿಳಿದಿದೆ Istart2 V 2r22 x22 ಏಕೆಂದರೆ ಪ್ರಾರಂಭದಲ್ಲಿ slip ಸ್ಲಿಪ್1 ನಾನು ಆ ಹಿಂದಿನ ಸಮೀಕರಣ ಸಂಖ್ಯೆ ಬರೆಯುತ್ತಿಲ್ಲ ನಾವು ಈಗಾಗಲೇ ಇವೆಲ್ಲವನ್ನು ಪಡೆದ್ದಿದೆೇವೆ ಅದೇ ರೀತಿ ಈ ಪೂರ್ಣ load ಲೋಡ್ current ಕರೆಂಟ್ Ifl2 V 2r2sfl 2 x 22 ಪ್ರಾರಂಭದಲ್ಲಿ slip ಸ್ಲಿಪ್1 ಮಾತ್ರ ಇಲ್ಲಿ ಅದನ್ನು ಬರೆಯಲಾಗಿದೆ ಈಗ ನಾವು ಸಮೀಕರಣ 1 ಅನ್ನು ಸಮೀಕರಣ 2 ರಿಂದ ವಿಭಜಿಸಿದರೆ ನಾವು 22ಈ expression ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ ಆದ್ದರಿಂದ ಗರಿಷ್ಠ torque ಟಾರ್ಕ್ ಸ್ಥಿತಿಗಾಗಿ ನಾವು ಸಂಬಂಧವನ್ನು ಹೊಂದಿದ್ದೇವೆ r2 smaxT x2 ಮೇಲಿನ expression ಅಭಿವ್ಯಕ್ತಿಗೆ ನಾವು r2 smaxT x2 ನ್ನು ಬದಲಿ ಮಾಡುತ್ತೇವೆ ನಾನು ಈ ಸಂಬಂಧವನ್ನು ಕೆಂಪು ಶಾಯಿಯಲ್ಲಿ ಎತ್ತಿ ತೋರಿಸಿದ್ದೇನೆ ಬದಲಿ ಮತ್ತು ಸರಳೀಕರಣವಾದ ನಂತರexpression ಅಭಿವ್ಯಕ್ತಿ ಈ ಸಮೀಕರಣದಂತೆ ಇರುತ್ತದೆ ಈಗ ಸಮಸ್ಯೆಯ ಹೇಳಿಕೆಯಲ್ಲಿ ನೀಡಲಾದ ಮಾಹಿತಿಯಿಂದ Istart 5 ಪಟ್ಟು ಪೂರ್ಣ load ಲೋಡ್ current ಕರೆಂಟ್ ನಂತರ 22 25 ಇಲ್ಲಿ Istart5Ifl ಪೂರ್ಣ ಲೋಡ್ slip ಸ್ಲಿಪ್ sfl0 ಆದ್ದರಿಂದ ನಾವು ಇವೆಲ್ಲವನ್ನು ಬದಲಾಯಿಸುತ್ತೇವೆ expression ಅಭಿವ್ಯಕ್ತಿ 3 ರಲ್ಲಿ ನಾವು ಎರಡು ಮೌಲ್ಯಗಳನ್ನು ಪಡೆಯುತ್ತೇವೆ ಅದರಲ್ಲಿ ಒಂದು ಕಾರ್ಯಸಾಧ್ಯವಲ್ಲ ಆದರೆ ಮತ್ತೊಂದು ಕಾರ್ಯಸಾಧ್ಯವಾಗಿರುತ್ತದೆ ನಾವು ಇದನ್ನು ಪರಿಹರಿಸಿದರೆ ನಾವು smax0 2 ಅನ್ನು ಪಡೆಯುತ್ತೇವೆ ಏಕೆಂದರೆ ಇತರ ಮೌಲ್ಯವು ಕಾರ್ಯಸಾಧ್ಯವಲ್ಲ ನಮಗೆ Tmax3ωS 0 5 V 2x2 ಎಂಬ torque ಟಾರ್ಕ್ expression ಅಭಿವ್ಯಕ್ತಿ ತಿಳಿದಿದೆ ಈಗಾಗಲೇ ಚರ್ಚಿಸಿರುವ ಸಮೀಕರಣ 37 ಅನ್ನು ನೋಡಿ ನಾವು Tfl 3ωS ಈ expression ಅಭಿವ್ಯಕ್ತಿ ಇದು ಸಮೀಕರಣ 35 ರಿಂದ ವಿವರವಾಗಿದೆ ನಾವು ಅದನ್ನು ನೆನಪಿಸಿಕೊಳ್ಳಬೇಕು ಸಮೀಕರಣ 4 ಅನ್ನು ಸಮೀಕರಣ 5 ರಿಂದ ವಿಭಜಿಸಿ ನಂತರ TmaxTfl ಈ expression ಅಭಿವ್ಯಕ್ತಿಯನ್ನು ನೀಡುತ್ತದೆ ವಿಭಜಿಸಿ ಮತ್ತು ಸರಳಗೊಳಿಸಿದ ನಂತರ ಇದರಲ್ಲಿ TmaxTfl ಬದಲಿ r2 smaxT x2 ಈ expression ಅಭಿವ್ಯಕ್ತಿಯಲ್ಲಿ ಈಗ smax 0 2 ಮತ್ತು ಪೂರ್ಣ load ಲೋಡ್ slip ಸ್ಲಿಪ್ 0 04 ಗೆ ಮೌಲ್ಯವನ್ನು ಹಾಕಿ ಆದ್ದರಿಂದ ಇದು slip ಸ್ಲಿಪ್ ಅವಲಂಬಿತವಾಗಿದೆ ಮತ್ತು ಸರಳೀಕೃತವಾದ ನಂತರ ಅದು 2 6 ಆಗಿರುತ್ತದೆ ಅಂದರೆ ಗರಿಷ್ಠ torque ಟಾರ್ಕ್ ಪೂರ್ಣ load ಲೋಡ್ torque ಟಾರ್ಕ್ ನ 2 6 ಪಟ್ಟು ಇರುತ್ತದೆ ಈಗ ಸಮೀಕರಣ 47 ರಿಂದ ನಮಗೆ ತಿಳಿದಿದೆ TstartTfl ಈ expression ಅಭಿವ್ಯಕ್ತಿ ಆದರೆ IstartIfl2 5 ಮತ್ತು sfl0 ಆದ್ದರಿಂದ ಆರಂಭಿಕ torque ಟಾರ್ಕ್ ಈ ಸಮಸ್ಯೆಗೆ ಪೂರ್ಣ load torque ಲೋಡ್ ಟಾರ್ಕ್ ಗೆ ಸಮಾನವಾಗುತ್ತದೆ ಮುಂದಿನದು ಉದಾಹರಣೆ 5 3 phase ಫೇಸ್ Induction motor ಇಂಡಕ್ಷನ್ ಮೋಟರ್ ಗೆ power ಪವರ್ ಇನ್ಪುಟ್ 60 KW ಆಗಿದೆ ಒಟ್ಟು stator ಸ್ಟಾಟರ್ ನಷ್ಟಗಳು 1 KW Motor ಮೋಟರ್ 3 slip ಸ್ಲಿಪ್ ನೊಂದಿಗೆ ಚಲಿಸುತ್ತಿದ್ದರೆ ಅಭಿವೃದ್ಧಿಪಡಿಸಿದ ಒಟ್ಟು mechanical power ಯಾಂತ್ರಿಕ ಶಕ್ತಿ ಮತ್ತು rotor copper loss ರೋಟರ್ ತಾಮ್ರದ ನಷ್ಟವ ನ್ನು ಪ್ರತಿ phase ಫೇಸ್ ಕಂಡುಹಿಡಿಯಿರಿ ನಾವು rotor ರೋಟರ್ ಇನ್ಪುಟ್stator ಸ್ಟಾಟರ್ ಇನ್ಪುಟ್ - stator ಸ್ಟಾಟರ್ ನಷ್ಟಗಳನ್ನು ಹೊಂದಿದ್ದೇವೆ ಆರಂಭದಲ್ಲಿ ನಾವು ಇದನ್ನು ನೋಡಿದ್ದೇವೆ air gap ವಾಯು ಅಂತರದ ಶಕ್ತಿಯನ್ನು ಚರ್ಚಿಸುವಾಗ ಆದ್ದರಿಂದ PG 60 - 1 59 KW ಮತ್ತು slip ಸ್ಲಿಪ್ 0 03 ಆಗಿದೆ ಆದ್ದರಿಂದ ಒಟ್ಟು Mechanical power ಯಾಂತ್ರಿಕ ಶಕ್ತಿ ಅಭಿವೃದ್ಧಿ Pm expression ಅಭಿವ್ಯಕ್ತಿ 1 - s PG ಮೂಲಕ ನೀಡಲಾಗುತ್ತದೆ ಆದ್ದರಿಂದ ನಾವು 57 2 KW ಪಡೆಯುತ್ತೇವೆ rotor copper loss ರೋಟರ್ ತಾಮ್ರದ ನಷ್ಟ ಕ್ಕಾಗಿ ನಾವು ಈ ಸೂತ್ರವನ್ನು ಪಡೆದಿದ್ದೇವೆ sPG ಆದ್ದರಿಂದ ಇದು 0 03 591031770 ಆಗಿದೆ ಏಕೆಂದರೆ ಪ್ರತಿ phase ಫೇಸ್ rotor copper loss ರೋಟರ್ ತಾಮ್ರದ ನಷ್ಟ ಕ್ಕೆ 3 ರಿಂದ ವಿಂಗಡಿಸಲಾಗಿದೆ ಇದು 590 ವ್ಯಾಟ್ ಆಗಿರುತ್ತದೆ ಇದು ಒಂದು ಸರಳ ಸಮಸ್ಯೆಯಾಗಿತ್ತು ಆದರೆ ಸೂತ್ರವನ್ನು ನೆನಪಿಸಿಕೊಳ್ಳಬೇಕಾಗಿದೆ ಮುಂದಿನದು ಉದಾಹರಣೆ 6 500 volt ವೋಲ್ಟ್ 3 phase ಫೇಸ್ Induction motor ಇಂಡಕ್ಷನ್ ಮೋಟರ್ 0 062ಜೆ0 21 Ω stator impedance ಸ್ಟಾಟರ್ ಇಂಪೆಡಾನ್ಸ್ ಹೊಂದಿದೆ ಸ್ಥಗಿತಗೊಂಡಾಗ ಸಮಾನ rotor impedance ರೋಟರ್ ಇಂಪೆಡಾನ್ಸ್ ಒಂದೇ ಆಗಿದೆ ಸ್ತಬ್ಧವಾಗಿದ್ದಾಗ slip ಸ್ಲಿಪ್1 magnetising current ಕರೆಂಟ್ ಪ್ರವಾಹವು 36 Ampere ಆಂಪಿಯರ ಯಾಗಿದೆ ಮತ್ತು core loss ಕೋರ್ ನಷ್ಟವು 15000 ವ್ಯಾಟ್ ಆಗಿದೆ ಯಾಂತ್ರಿಕ ನಷ್ಟವು 750 ವ್ಯಾಟ್ ಆಗಿದೆ ಔಟ್ಪುಟ್ efficiency ದಕ್ಷತೆ ಮತ್ತು power factor ಪವರ್ ಫ್ಯಾಕ್ಟರ್ ಅನ್ನು 2 slip ಸ್ಲಿಪ್ ನಲ್ಲಿ ಅಂದಾಜು ಮಾಡಿ ನಾವು ಸರಳೀಕೃತ ಸರ್ಕ್ಯೂಟ್ ಮಾಡಿದ್ದೇವೆ ನಾವು ಆರಂಭದಲ್ಲಿ ಈ shunt ಷಂಟ್ ಶಾಖೆಯನ್ನು ಹಾಕಿದ್ದೇವೆ ಇದು load resistance ಲೋಡ್ ರೆಸಿಸ್ಟೆನ್ಸ್ ಇದು rotor ರೋಟರ್ ಭಾಗ ಇದು stator ಸ್ಟಾಟರ್ ಭಾಗ ಮತ್ತು ಇದು ಕೇವಲ ಸರಳತೆ ಮತ್ತು ಲೆಕ್ಕಾಚಾರಕ್ಕಾಗಿ shunt ಷಂಟ್ ಶಾಖೆಯಾಗಿದೆ ಹೆಚ್ಚು ನಿಖರವಾದ ಲೆಕ್ಕಾಚಾರಕ್ಕಾಗಿ ನಾವು ಅದನ್ನು ಮಧ್ಯದಲ್ಲಿ ಇಡಬಹುದು ಅಂದರೆ ಷಂಟ್ ಶಾಖೆಯನ್ನು ಇಲ್ಲಿ ಹಾಕಬಹುದು ಆದರೆ ಲೆಕ್ಕಾಚಾರವು ಜಟಿಲವಾಗಿರುತ್ತದೆ ಆದರೆ ನಾವು ಇಲ್ಲಿ ಈ ಸರಳೀಕರಣವನ್ನು ಮಾಡಿದ್ದೇವೆ ಈ ಸರ್ಕ್ಯೂಟ್ ನಲ್ಲಿ ಇದು load resistance ಲೋಡ್ ರೆಸಿಸ್ಟೆನ್ಸ್ r2s ಇದನ್ನು r2 r2 1 - ss ಎಂದು ಮಾಡಬಹುದು 1 phase ಫೇಸ್ ವೋಲ್ಟೇಜ್ ಗಾಗಿ 3 phase ಫೇಸ್ ವೋಲ್ಟೇಜ್ ಅನ್ನು √3 ರಿಂದ ವಿಭಜಿಸಿ 500√3 ಆದ್ದರಿಂದ V 288 7 ವೋಲ್ಟ್ ಅದನ್ನು reference ಉಲ್ಲೇಖವಾಗಿ ತೆಗೆದುಕೊಳ್ಳಿ 288 7 ಕೋನ 0 ವೋಲ್ಟ್ ಈಗ slip ಸ್ಲಿಪ್ ಅನ್ನು 0 02 ಎಂದು ನೀಡಲಾಗುತ್ತದೆ ಮತ್ತು ಸಮಸ್ಯೆಯ ಹೇಳಿಕೆಯಿಂದ r1r2 0 06 Ω ಮತ್ತು x1x2 0 21 Ω ಎಂದು ನೀಡಲಾಗಿದೆ ಏಕೆಂದರೆ ಸಂಪೂರ್ಣ impedance ಅಡೆತಡೆ ಗೆ ಅವುಗಳನ್ನು ಸೇರಿಸಿ ಅದು ಈ ಎರಡು resistance ರೆಸಿಟನ್ಸ್ ಮತ್ತು reactance ಪ್ರತಿವರ್ತನೆ ಈ ಒಂದು r2 1 - ss 19 ಕೋನ 7 56 Ω ಬರುತ್ತದೆ ನನ್ನ ಪ್ರಕಾರ ಸರ್ಕ್ಯೂಟ್ ನ ಸಂಪೂರ್ಣ ಅಡೆತಡೆಗಾಗಿ ಅವುಗಳನ್ನು ಸೇರಿಸುವುದು ಇದರ ಬದಲು ನಾವು r2s ತೆಗೆದುಕೊಳ್ಳಬಹುದು ಆದರೆ ನಾವು ಈ ಸರ್ಕ್ಯೂಟ್ ಅನ್ನು ಬರೆದಂತೆ ಇದನ್ನು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇದು 3 19 ಕೋನ 7 56 ಓ Ω ಆದ್ದರಿಂದ I2VZ 288 7 ಕೋನ 03 19 ಕೋನ 7 56 90 5 ಕೋನ 7 56 o Ampere ಆಂಪಿಯರ ಐ289 9 Ampere ಆಂಪಿಯರ I2ಗೆ ಇದು real ನಿಜವಾದ ಭಾಗ ಮತ್ತು ಇದು imajinary ಕಾಲ್ಪನಿಕ ಭಾಗವಾಗಿದೆ ಈಗ ImVj Xm ಆದ್ದರಿಂದ VX ಕೋನ 90 ಆದರೆ Im 36 Ampere ಆಂಪಿಯರ ಎಂದು ನೀಡಲಾಗಿದೆ ಆದ್ದರಿಂದ Im j 36 Ampere ಆಂಪಿಯರ ಈ ರೀತಿ ಪರಿಹರಿಸುವ ಬದಲು ನಾವು ನೇರವಾಗಿ Im j 36 Ampere ಆಂಪಿಯರ ಎಂದು ಬರೆಯಬಹುದು ಈಗ ಒಟ್ಟು core loss ಕೋರ್ ನಷ್ಟವನ್ನು 1500 ವ್ಯಾಟ್ ಆಗಿ ನೀಡಲಾಗುತ್ತದೆ ಪ್ರತಿ phase ಫೇಸ್ core loss ಕೋರ್ ನಷ್ಟವು 500 ವ್ಯಾಟ್ ಗಳು ಕೋರ್ ನಷ್ಟಕ್ಕಾಗಿ ನಾವು V Ii500 ಬರೆಯಬಹುದು ಆದ್ದರಿಂದ 500288 7 1 73 Ampere ಆಂಪಿಯರ ಆದ್ದರಿಂದ I0Ii Im ಇದು 1 73 j36 Ampere ಆಂಪಿಯರ ಆಗಿರುತ್ತದೆ ನಾವು ಸರ್ಕ್ಯೂಟ್ ನಿಂದ I1 I0 I2 ಹೊಂದಿದ್ದೇವೆ ಇವುಗಳನ್ನು ಸೇರಿಸುವ ಮೂಲಕ ಇದು I1103 2 ಕೋನ 27 7o ಆಂಪಿರೆ ಆಗಿರುತ್ತದೆ ಮತ್ತು power factor ಪವರ್ ಫ್ಯಾಕ್ಟರ್ cosine 27 7 ಆಗಿರುತ್ತದೆ0 89 ಏಕೆಂದರೆ ವೋಲ್ಟೇಜ್ ಕೋನವು ಶೂನ್ಯವಾಗಿದೆ ಇದು stator ಸ್ಟಾಟರ್ current ಕರೆಂಟ್ I1 ಆಗಿದೆ ವೋಲ್ಟೇಜ್ ಮತ್ತು ವಿದ್ಯುತ್ current ಕರೆಂಟ್ ನಡುವಿನ ಕೋನವು 27 ಆದ್ದರಿಂದ ಪವರ್ ಫ್ಯಾಕ್ಟರ್ 0 ಈಗ rotor copper loss ರೋಟರ್ ತಾಮ್ರದ ನಷ್ಟ 3 I22 r21 load resistance ಲೋಡ್ ರೆಸಿಸ್ಟೆನ್ಸ್ ಅನ್ನು r2 1s - 1 ಆಗಿ ನೀಡಲಾಗಿದೆ ಒಟ್ಟು mechanical power ಯಾಂತ್ರಿಕ ಶಕ್ತಿಯ ಔಟ್ಪುಟ್ 3 I22 r2 s ಇದನ್ನು ನಾವು ಮೊದಲೇ ಅಭಿವೃದ್ಧಿಪಡಿಸಿದ್ದೇವೆ ಆದ್ದರಿಂದ ಈ 3 I22 r2 ಭಾಗವು rotor copper loss ರೋಟರ್ ತಾಮ್ರದ ನಷ್ಟವಾಗಿದೆ ಆದ್ದರಿಂದ rotor copper loss ರೋಟರ್ ತಾಮ್ರದ ನಷ್ಟ s Mechanical power ಯಾಂತ್ರಿಕ ಶಕ್ತಿಯ ಉತ್ಪಾದನೆಯನ್ನು ನೀಡುತ್ತದೆ rotor copper loss ರೋಟರ್ ತಾಮ್ರದ ನಷ್ಟವನ್ನು 1 52 ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇದು 1 0 02 ಇದು 74 ಆದರೆ ಯಾಂತ್ರಿಕ ನಷ್ಟ 7500 75kW ಸಮಸ್ಯೆಯ ಹೇಳಿಕೆಯಲ್ಲಿ ನೀಡಲಾಗಿದೆ ಆದ್ದರಿಂದ ನಿವ್ವಳ ಔಟ್ಪುಟ್ ಯಾಂತ್ರಿಕ ವಿದ್ಯುತ್ ಉತ್ಪಾದನೆ ಯಾಂತ್ರಿಕ ವಿದ್ಯುತ್ ನಷ್ಟ73 75 KW ಆಗಿರುತ್ತದೆ ಈಗ ಇನ್ಪುಟ್ 3 V I1 cos phi ಆದ್ದರಿಂದ 3 500√3 103 2 ಇದು I1 ಮತ್ತು ಪವರ್ ಫ್ಯಾಕ್ಟರ್ 0 89 ಆಗಿದೆ ಆದ್ದರಿಂದ V√3 ಇದು I1 ಮತ್ತು ಇದು cos phi ಮತ್ತು ಕಿಲೋ ವ್ಯಾಟ್ ನಲ್ಲಿ ಶಕ್ತಿಯನ್ನು ಪಡೆಯಲು 1000 ರ ಹೊತ್ತಿಗೆ ವಿಂಗಡಿಸಲಾಗಿದೆ Efficiency ದಕ್ಷತೆ ಔಟ್ಪುಟ್ ಇನ್ಪುಟ್ ಆಗಿರುತ್ತದೆ ನಾವು ಔಟ್ಪುಟ್ ಅನ್ನು ಲೆಕ್ಕಹಾಕಿದ್ದೇವೆ ಮತ್ತು ಇದು ಇನ್ಪುಟ್ ಆದ್ದರಿಂದ ದಕ್ಷತೆ 0 927 ಆಗಿದೆ ನಾವು ಈ ಸೂತ್ರಗಳನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗಬೇಕು ಮುಂದಿನದು ಉದಾಹರಣೆ 7 A 25 h p ಅಂದರೆ horse power ಅಶ್ವಶಕ್ತಿ 6 pole ಪೋಲ್ 50 hertz ಹರ್ಟ್ಜ್ slip ring induction motor ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ 35 Amepre ಆಂಪಿಯರ್ rotor current ರೋಟರ್ ಕರೆಂಟ್ ನೊಂದಿಗೆ ಪೂರ್ಣ ಲೋಡ್ ನಲ್ಲಿ 960 rpm ನಲ್ಲಿ ಚಲಿಸುತ್ತದೆ short circuiting gear ಶಾರ್ಟ್ ಸರ್ಕ್ಯೂಟಿಂಗ್ ಗೇರ್ ನಲ್ಲಿ copper loss ತಾಮ್ರದ ನಷ್ಟಕ್ಕೆ 250 ವ್ಯಾಟ್ ಮತ್ತು ಯಾಂತ್ರಿಕ ನಷ್ಟಗಳಿಗಾಗಿ 1000 ವ್ಯಾಟ್ ಅನ್ನು ಅನುಮತಿಸುತ್ತದೆ 3 phase ಫೇಸ್ rotor winding ರೋಟರ್ ವೈಂಡಿಂಗ್ ನ ಪ್ರತಿ ಫೇಸ್ resistance ಪ್ರತಿರೋಧವನ್ನು ಕಂಡುಕೊಳ್ಳಿ ಒಂದನೆಯದು nS120 fP 1000 rpm slip ಸ್ಲಿಪ್ s nS - nnS ಪಡೆಯುತ್ತೇವೆ ನಾವು slip ಸ್ಲಿಪ್ 4 ಅಥವಾ 0 04 ಪಡೆಯುತ್ತೇವೆ ಆದ್ದರಿಂದ ನಿವ್ವಳ ಔಟ್ಪುಟ್ 25 hp 1 horsepower ಅಶ್ವಶಕ್ತಿ 746 ವ್ಯಾಟ್ ಆಗಿದೆ ಆದ್ದರಿಂದ ಇದು 18 65KW ಆಗಿದೆ ಒಟ್ಟು ಯಾಂತ್ರಿಕ ಉತ್ಪಾದನೆಯನ್ನು 18 65 ಈ ಎರಡು ನಷ್ಟದೊಂದಿಗೆ ಸೇರಿಸಲಾಗಿದೆ ಮೊತ್ತವನ್ನು ನೀಡಲಾಗುತ್ತದೆ ಶಾರ್ಟ್ ಸರ್ಕ್ಯೂಟಿಂಗ್ ಗೇರ್ ನಲ್ಲಿ copper loss ತಾಮ್ರದ ನಷ್ಟಕ್ಕೆ 250 ವ್ಯಾಟ್ ಮತ್ತು ಯಾಂತ್ರಿಕ ನಷ್ಟಗಳಿಗಾಗಿ 1000 ವ್ಯಾಟ್ ಇದನ್ನು 1000 ದಿಂದ ವಿಂಗಡಿಸಲಾಗಿದೆ ಇದರಿಂದ ಅದನ್ನು ಕಿಲೋ ವ್ಯಾಟ್ ಆಗಿ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಅಂತಿಮ ಮೌಲ್ಯವು 19 9 KW ಕಿಲೋ ವ್ಯಾಟ್ ಆಗಿದೆ ಈಗ ಯಾಂತ್ರಿಕ ಔಟ್ಪುಟ್rotor copper loss ರೋಟರ್ ತಾಮ್ರದ ನಷ್ಟ s ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ rotor copper loss ರೋಟರ್ ತಾಮ್ರದ ನಷ್ಟವು s ಯಾಂತ್ರಿಕ ಉತ್ಪಾದನೆಯಾಗುತ್ತದೆ ಆದರೆ ಯಾಂತ್ರಿಕ ಔಟ್ಪುಟ್ ಗೆ ಇಲ್ಲಿ s0 04 ಬದಲಿಯಾಗಿದೆ ನಾವು ಇದನ್ನು 829 ವ್ಯಾಟ್ ಗಳಾಗಿ ಪಡೆಯುತ್ತೇವೆ ಇದು 812 ಅಲ್ಲ 829 ಅಥವಾ 0 829KW ಕಿಲೋ ವ್ಯಾಟ್ ಇಲ್ಲಿ ಇದು 0 829KW ಕಿಲೋ ವ್ಯಾಟ್ ಆಗಿದೆ ನಾವು ಇಲ್ಲಿ 3I22 r2829 - 250 ಹೊಂದಿದ್ದೇವೆ ಆದರೆ ನೀಲಿ ಬಣ್ಣದಲ್ಲಿ ಬರೆಯಲಾದ ಎಲ್ಲಾ ಮೌಲ್ಯಗಳನ್ನು ಪರಿಗಣಿಸಿ ಅಳಿಸಿದವುಗಳುನ್ನು ನಾವು ಪರಿಗಣಿಸಬೇಕಾಗಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ 3 I22 r2 829 250 ಆಗಿರುತ್ತದೆ ಈ ಸಮಸ್ಯೆಯಲ್ಲಿ ಶಾರ್ಟ್ ಸರ್ಕ್ಯೂಟಿಂಗ್ ಗೇರ್ ನಲ್ಲಿ copper loss ತಾಮ್ರದ ನಷ್ಟಕ್ಕೆ 250 ವ್ಯಾಟ್ ಅನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಇಲ್ಲಿ 3 I22 r2 829 250 ಆಗಿರುತ್ತದೆ ಏಕೆಂದರೆ rotor copper loss ರೋಟರ್ ತಾಮ್ರದ ನಷ್ಟ 3 35 2 r2 579 ಕ್ಕೆ ಸಮವಾಗಿರುತ್ತದೆ ಆದ್ದರಿಂದ r2 0 158Ω ನೀಲಿ ಶಾಯಿಯಲ್ಲಿ ಬರೆದ ಸಂಖ್ಯಾತ್ಮಕವನ್ನು ಸರಿಯಾದ ಉತ್ತರವಾಗಿ ತೆಗೆದುಕೊಳ್ಳಿ 250 ಅನ್ನು ಕಳೆಯಬೇಕಾಗುತ್ತದೆ ಸಮಸ್ಯೆಯ ಹೇಳಿಕೆಯಲ್ಲಿ short circuit gear ಶಾರ್ಟ್ ಸರ್ಕ್ಯೂಟಿಂಗ್ ಗೇರ್ ನಲ್ಲಿ copper loss ತಾಮ್ರದ ನಷ್ಟವಾಗಿ 250 ವ್ಯಾಟ್ ಅನ್ನು ನೀಡಲಾಗುತ್ತದೆ ಇದು ಒಟ್ಟು ಸರ್ಕ್ಯೂಟ್ ನ resistance equivalent ಪ್ರತಿರೋಧ ಸಮಾನ ದಿಂದ ಹೊರಗಿಡಲ್ಪಟ್ಟಿದೆ ಅದಕ್ಕಾಗಿಯೇ ಇದನ್ನು ಲೆಕ್ಕಹಾಕಬೇಕು ನಾವು ಸಂಖ್ಯಾತ್ಮಕವನ್ನು ಪರಿಹರಿಸಿದಾಗ ಇದನ್ನು ಇದರಿಂದ ಕಳೆಯಬೇಕು ಮುಂದೆ ಉದಾಹರಣೆ 8 440 ವೋಲ್ಟ್ 50 hertz ಹರ್ಟ್ಜ್ 6 pole ಪೋಲ್ 3 phase ಫೇಸ್ induction motor ಇಂಡಕ್ಷನ್ ಮೋಟರ್ ನ rotor ರೋಟರ್ ಗೆ ಪವರ್ ಇನ್ಪುಟ್ 80KW ಆಗಿದೆ rotor ರೋಟರ್ electromotive force ಎಲೆಕ್ಟ್ರೋಮೋಟಿವ್ ಬಲವು ನಿಮಿಷಕ್ಕೆ 100 ಸಂಪೂರ್ಣ ಬದಲಾವಣೆಗಳನ್ನು ಮಾಡಲು ಗಮನಿಸಲಾಗುತ್ತದೆ ಅದು ರೋಟರ್ frequency ಫ್ರಿಕ್ವೆನ್ಸಿ ನಾವು ಇದನ್ನು ಕಂಡುಹಿಡಿಯಬೇಕು a slip ಸ್ಲಿಪ್ b rotor ರೋಟರ್ ವೇಗ c ಅಭಿವೃದ್ಧಿಪಡಿಸಲಾದ mechanical power ಯಾಂತ್ರಿಕ ಶಕ್ತಿ d rotor copper loss ರೋಟರ್ ತಾಮ್ರದ ನಷ್ಟವನ್ನು ಪ್ರತಿ phase ಫೇಸ್ ಗೆ e rotor current ರೋಟರ್ ಕರೆಂಟ್ 65 Ampere ಆಂಪಿಯರ ಯಾಗಿದ್ದರೆ ಪ್ರತಿ ಹಂತಕ್ಕೆ rotor resistance ರೋಟರ್ ಪ್ರತಿರೋಧವನ್ನು ಲೆಕ್ಕಹಾಕಿ ಪರಿಹಾರಕ್ಕಾಗಿ ನಾವು sf2f ಹೊಂದಿದ್ದೇವೆ ಆದರೆ f210060 ಏಕೆಂದರೆ rotor ರೋಟರ್ ನಿಮಿಷಕ್ಕೆ 100 ಸುತ್ತುಗಳನ್ನು ಮಾಡುತ್ತದೆ ಆದ್ದರಿಂದ 10060 ಸುತ್ತುಗಳು ಪ್ರತಿ ಸೆಕೆಂಡಿಗೆ 50 ರಿಂದ ವಿಂಗಡಿಸಲಾಗಿದೆ ಆದ್ದರಿಂದ s0 033 ಅಥವಾ 3 3 ns120 fP 1000 rpm ಈ ಎಲ್ಲಾ ಮಾಹಿತಿಯನ್ನು ಹಾಕುವುದು nrotor speed ರೋಟರ್ ವೇಗ ns 1 0 033 1000 967 rpm ಈಗ ಮುಂದಿನದು ಅಭಿವೃದ್ಧಿಪಡಿಸಲಾದ Mechanical power ಯಾಂತ್ರಿಕ ಶಕ್ತಿ Pm 1 - s PG ನಮ್ಮಲ್ಲಿ PG80KW ಇದೆ ಆದ್ದರಿಂದ Pm 1 0 033 80 77 36KW ಪ್ರತಿ phase ಫೇಸ್ rotor copper loss ರೋಟರ್ ತಾಮ್ರದ ನಷ್ಟ ಆದ್ದರಿಂದ ಪ್ರತಿ phase ಫೇಸ್ ಗಾಗಿ ಮೂರನೇ ಒಂದು ಭಾಗದಷ್ಟು slip ಸ್ಲಿಪ್ rotor ರೋಟರ್ ಇನ್ಪುಟ್ ಆದ್ದರಿಂದ ಇದು ಮೂರನೇ ಒಂದು ಭಾಗ 0 033 80 ಆಗಿದೆ ಇದು 88 ವ್ಯಾಟ್ ಆಗಿರುತ್ತದೆ ಅಂದರೆ 0 88KW ಆದರೆ ಇದು I22 r2 ಏಕೆಂದರೆ ಇದು ಪ್ರತಿ phase ಫೇಸ್ ಆದ್ದರಿಂದ 3 ಅನ್ನು ಸೇರಿಸಲಾಗಿಲ್ಲ ಆದ್ದರಿಂದ I22 r2880 ಆದ್ದರಿಂದ r2 ನಮಗೆ 0 208Ω ಸಿಗುತ್ತದೆ ತುಂಬಾ ಸರಳ ಸಮಸ್ಯೆ 3 phase ಫೇಸ್ 500 ವೋಲ್ಟ್ 50 hertz ಹರ್ಟ್ಸ್ 6 pole ಪೋಲ್ ಹೊಂದಿರುವ induction motor ಇಂಡಕ್ಷನ್ ಮೋಟರ್ 0 86 power factor ಪವರ್ ಫ್ಯಾಕ್ಟರ್ ನೊಂದಿಗೆ 950 rpm 20 horse power ಅಶ್ವಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಒಟ್ಟು ಯಾಂತ್ರಿಕ ನಷ್ಟಗಳು 1 hp ಅಂದರೆ 1 horsepowerಅಶ್ವಶಕ್ತಿ ಈ ಲೋಡ್ ಗಾಗಿ ಲೆಕ್ಕ ಹಾಕಿ a ಸ್ಲಿಪ್ b rotor copper ರೋಟರ್ ತಾಮ್ರದ ನಷ್ಟ c stator ಸ್ಟಾಟರ್ ಇನ್ಪುಟ್ ನಷ್ಟಗಳ ಒಟ್ಟು ಮೊತ್ತ 1500 ವ್ಯಾಟ್ ಗಳಾಗಿದ್ದರೆ d line ಲೈನ್ current ಕರೆಂಟ್ ನಾವು ಯಾವಾಗಲಾದರೂ ಈ ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಪರಿಹರಿಸುವಾಗ ನಾವು ಮೊದಲು ಸಮಸ್ಯೆಯನ್ನು ಬರೆಯುತ್ತೇವೆ ಮತ್ತು ನಂತರ ಅದನ್ನು ಪರಿಹರಿಸುತ್ತೇವೆ ಈಗ ನಾವು ns120 fP 1000 rpm ಮತ್ತು s ಈ ಸೂತ್ರ ಲೆಕ್ಕಹಾಕುತ್ತದೆ ನಾವು s 0 05 ಪಡೆಯುತ್ತೇವೆ ಆದ್ದರಿಂದ ಅಭಿವೃದ್ಧಿಪಡಿಸಿದ ಒಟ್ಟು mechanical power ಯಾಂತ್ರಿಕ ಶಕ್ತಿ 20 1 hp210 746KW ಆಗಿರುತ್ತದೆ ಆದ್ದರಿಂದ ಇದು 15 666KW ಆಗಿದೆ ಆದ್ದರಿಂದ PGrotor ರೋಟರ್ ಇನ್ಪುಟ್Pm ಇದು ತಿಳಿದಿದೆ ಆದ್ದರಿಂದ ನಾವು Pm 16 5KW ಪಡೆಯುತ್ತೇವೆ rotor copper ರೋಟರ್ ತಾಮ್ರದ ನಷ್ಟವು sPG ಆಗಿರುತ್ತದೆ ನಮಗೆ PG ತಿಳಿದಿದೆ ಆದ್ದರಿಂದ ಇದು 0 825KW ಆಗಿರುತ್ತದೆ 05 ಸ್ಟಾಟರ್ ಇನ್ಪುಟ್PG stator ಸ್ಟಾಟರ್ ನಷ್ಟಗಳು ಇಲ್ಲಿ PG 16 5KW ಮತ್ತು stator ಸ್ಟಾಟರ್ ನಷ್ಟವು 1 5KW ಆಗಿದೆ ಆದ್ದರಿಂದ ಇದು 18KW ಆಗಿದೆ ಮತ್ತು √3 V I1 cos phi 18KW ಅದು 18 1000 ನಂತರ ಲೆಕ್ಕಹಾಕಲಾದ ಎಲ್ಲಾ ಮಾಹಿತಿಯಿಂದ I1 24 Ampere ಆಂಪಿಯರ ಆಗಿರುತ್ತದೆ ಸಮಸ್ಯೆಯ ಹೇಳಿಕೆಯಿಂದ power factor ಪವರ್ ಫ್ಯಾಕ್ಟರ್ 0 86 ಆಗಿದೆ ಮತ್ತು sPG ನೀಡಲಾಗುತ್ತದೆ ಮತ್ತು ಇತರ ಎಲ್ಲಾ ವಿಷಯಗಳನ್ನು ಲೆಕ್ಕಹಾಕಲಾಗಿದೆ ಆದ್ದರಿಂದ ಇಲ್ಲಿ I1 stator current ಸ್ಟಾಟರ್ ಕರೆಂಟ್ ನಾವು 24 Ampere ಆಂಪಿಯರ ಆಗಿ ಪಡೆಯುತ್ತೇವೆ ಮತ್ತು ಇದು ಈ ಅಧ್ಯಾಯದ ಕೊನೆಯ ಸಮಸ್ಯೆಯಾಗಿದೆ 8 ಪೋಲ್ 50 hertz ಹರ್ಟ್ಸ್ 3 phase ಫೇಸ್ induction motor ಇಂಡಕ್ಷನ್ ಮೋಟರ್ ಪ್ರತಿ phase ಫೇಸ್ ಗೆ 0 07 Ω ಸಮಾನ ರೋಟರ್ resistance ಪ್ರತಿರೋಧವನ್ನು ಹೊಂದಿದೆ ಇದರ ಸ್ಥಗಿತ ವೇಗ ವು 630 rpm ಆಗಿದ್ದರೆ ಪ್ರಾರಂಭಿಸುವಾಗ ಗರಿಷ್ಠ torque ಟಾರ್ಕ್ ಪಡೆಯಲು ಪ್ರತಿ ಫೇಸ್ ಗೆ ಎಷ್ಟು resistance ಪ್ರತಿರೋಧವನ್ನು ಸೇರಿಸಬೇಕು ವಿದ್ಯುತ್ ಕಾಂತೀಯಗೊಳಿಸುವ current ಕರೆಂಟ್ ನಿರ್ಲಕ್ಷಿಸಿ ಆದ್ದರಿಂದ nS 120 fP ನಮಗೆ ಇದು ತಿಳಿದಿದೆ ಈ ಸಂದರ್ಭದಲ್ಲಿ ಇದು 8 pole ಪೋಲ್ ಯಂತ್ರವಾಗಿದೆ ಆದ್ದರಿಂದ ಇದು 750 rpm ಬರುತ್ತಿದೆ ಏಕೆಂದರೆ f 50 hertz ಹರ್ಟ್ಜ್ ಗರಿಷ್ಠ torque ಟಾರ್ಕ್ಕ್ಕಾಗಿ slip ಸ್ಲಿಪ್ smaxT nS ಏಕೆಂದರೆ ಇಲ್ಲಿ n ನೀಡಿರುವುದು ಸ್ಥಗಿತ ವೇಗ ಸ್ಥಗಿತ ವೇಗ ಎಂದರೆ ಇದು ಗರಿಷ್ಠ torque ಟಾರ್ಕ್ ವೇಗವಾಗಿದೆ ಆದ್ದರಿಂದ ಇದು 630 rpm ಆಗಿದೆ ಅಂತಹ ಸಂದರ್ಭದಲ್ಲಿ 750 - 630750 SmaxT 0 16 ಆಗಿದೆ Torque ಟಾರ್ಕ್ ಗರಿಷ್ಠವಾಗಿರುವುದರಿಂದ ಅದು ಸ್ಥಗಿತ torque ಟಾರ್ಕ್ ಆಗಿದೆ ಆದ್ದರಿಂದ r2x2 Smax T ಇದನ್ನು ನಾವು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ x2 r20 16 0 44 Ω ಆಗಿರುತ್ತದೆ ಆರಂಭದಲ್ಲಿ s1 ನಮಗೆ ಇದು ತಿಳಿದಿದೆ ಆದ್ದರಿಂದ ನಿಖರವಾದ ಮೌಲ್ಯವನ್ನು 0 070 37 Ω ಪಡೆಯಲು ನಾವು ಒಟ್ಟು ಪ್ರತಿರೋಧವನ್ನು ಲೆಕ್ಕಹಾಕಿದ್ದೇವೆ ಏಕೆಂದರೆ ನಾವು ಪ್ರತಿ ಹಂತಕ್ಕೆ 0 07 Ω ನ ಸಮಾನ rotor ರೋಟರ್ resistance ಪ್ರತಿರೋಧವನ್ನು ಹೊಂದಿದ್ದೇವೆ ಆದರೆ ನಾವು 0 44 ಪಡೆದಿದ್ದೇವೆ 07 ಅನ್ನು ಕಳೆಯಬೇಕು ಏಕೆಂದರೆ ಅದು 0 37 Ω ಆಗುತ್ತಿದೆ ಆದ್ದರಿಂದ ಸಮಸ್ಯೆಯಲ್ಲಿ ಏನು ಕೇಳಿದ್ದಾರೆ ಪ್ರತಿ phase ಫೇಸ್ ಗೆ ಎಷ್ಟು resistance ಪ್ರತಿರೋಧವನ್ನು ಸೇರಿಸಬೇಕು ಆದ್ದರಿಂದ ರೋಟರ್ ನಲ್ಲಿ 0 37Ω resistance ಪ್ರತಿರೋಧವನ್ನು ಸೇರಿಸಬೇಕು ಇಲ್ಲದಿದ್ದರೆ ಉತ್ತರ ತಪ್ಪಾಗುತ್ತದೆ ನಾವು ಇದನ್ನು ಕಳೆಯಬೇಕು ಇದರೊಂದಿಗೆ ನಾವು induction machine ಇಂಡಕ್ಷನ್ ಯಂತ್ರವನ್ನು ಮುಚ್ಚಬೇಕು ಇದು ಮೊದಲ ವರ್ಷದ ಮಟ್ಟದಲ್ಲಿರುವುದರಿಂದ ಸ್ವಲ್ಪ ಅಭ್ಯಾಸ ದ ಅಗತ್ಯವಿದೆ ಮತ್ತು ನೀವೆಲ್ಲರೂ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ವಿಶೇಷವಾಗಿ ಹೊಸದನ್ನು ಪರಿಹರಿಸುವುದು ಆರಂಭದಲ್ಲಿ ನಾವು ಅದನ್ನು ಮಾಡಿದಾಗ ಮೊದಲ ಬಾರಿಗೆ ಸ್ವಲ್ಪ ಏಕಾಗ್ರತೆಯ ಅಗತ್ಯವಿದೆ ಆದರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಅಗತ್ಯವಿದ್ದರೆ ದಯವಿಟ್ಟು ವೇದಿಕೆಯಲ್ಲಿ ಯಾವುದೇ ರೀತಿಯ ಪ್ರಶ್ನೆಯನ್ನು ಇರಿಸಿ ನಾವು ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನು ಸ್ಪಷ್ಟಪಡಿಸುತ್ತೇವೆ ಯಾವುದೇ ಸಂಖ್ಯಾತ್ಮಕ ಸಂದೇಹಕ್ಕೂ ದಯವಿಟ್ಟು ಅದನ್ನು ಹಾಕಿ ನಾವು ನೀಡಿದಂತೆ ಉಲ್ಲೇಖ ಪುಸ್ತಕ ಮತ್ತು ಇತರ ವಿಷಯಗಳನ್ನು ತೆಗೆದುಕೊಳ್ಳಲು ನಾನು ಸೂಚಿಸುತ್ತೇನೆ ಯಾವುದೇ electrical machine ಎಲೆಕ್ಟ್ರಿಕಲ್ ಮಷಿನ್ ಪುಸ್ತಕವನ್ನು ಅನುಸರಿಸಿ ನೀವು ಈ ಎಲ್ಲಾ ವಿಷಯಗಳನ್ನು ಕಾಣಬಹುದು